ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ - 5 ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳಲ್ಲಿ ಮಾಡ್ಯೂಲ್ ಸಂಖ್ಯೆ 4 ಉಪನ್ಯಾಸ ಸಂಖ್ಯೆ 35 ರಲ್ಲಿದ್ದೇವೆ ವಿಶೇಷವಾಗಿ ಸಮತಲ ಮತ್ತು ಲಂಬ ಸಮತಲ ಎರಡಕ್ಕೂ ಬಾಗಿದಾಗ ರೇಖೆಯ ಪ್ರಕ್ಷೇಪಗಳನ್ನು ಒಳಗೊಳ್ಳುತ್ತೇವೆ ಕೊನೆಯ ತರಗತಿಗಳಲ್ಲಿ ಲಂಬ ಸಮತಲ ಮತ್ತು ಸಮತಲ ಸಮತಲ ಎರಡಕ್ಕೂ ಒಂದು ರೇಖೆಯನ್ನು ಬಾಗಿಸಿದರೆ ನಿಜವಾದ ಉದ್ದವು ಲಂಬ ಸಮತಲದಲ್ಲಿ ಅಥವಾ ಮುಂಭಾಗದ ನೋಟದಲ್ಲಿ ಅಥವಾ ಮೇಲ್ಭಾಗದ ನೋಟದಲ್ಲಿ ಲಭ್ಯವಿರುವುದಿಲ್ಲ ಕೋನಗಳು ಸಹ ಸಹಜವಾಗಿ ಕಾಣುವ ಕೋನಗಳಾಗಿವೆ ಅದರ ಪ್ರಕ್ಷೇಪ ಗಳನ್ನು ಹೊಂದಿರುತ್ತೇವೆ ಅದನ್ನು ಉದಾಹರಣೆಯ ಮೂಲಕ ಕಲಿಯುತ್ತೇವೆ ಇಲ್ಲಿ AB ರೇಖೆ ಇದೆ ಇದು 80 ಮಿ ಉದ್ದ ಮತ್ತು ಲಂಬ ಸಮತಲದೊಂದಿಗೆ 45 ಡಿಗ್ರಿ ಇಳಿಜಾರನ್ನು ಮಾಡುತ್ತದೆ ಆದ್ದರಿಂದ ನಿಜವಾದ ಉದ್ದ 80 ಮಿ ಮತ್ತು ಇದು ಲಂಬ ಸಮತಲದೊಂದಿಗೆ 45 ಡಿಗ್ರಿ ಇಳಿಜಾರನ್ನು ಮಾಡುತ್ತದೆ ಇದು ಮುಂಭಾಗದ ನೋಟದಲ್ಲಿ 55 ಡಿಗ್ರಿಗಳಷ್ಟು ಪ್ರಕ್ಷೇಪಣವಾಗಿದೆ ಆದ್ದರಿಂದ ಇದು ಸಹಜವಾಗಿ ಕಾಣುವ ಕೋನವಾಗಿದೆ ಮತ್ತು ಈ 45 ಡಿಗ್ರಿಗಳನ್ನು ಮೇಲ್ಭಾಗದ ನೋಟದಲ್ಲಿ ಈ ಸಂಪೂರ್ಣ ಪ್ರಕ್ಷೇಪಗಳ ವಿಷಯಕ್ಕಾಗಿ ನೋಡಲಿದ್ದೇವೆ ಈಗ a ತುದಿಯು ಸಮತಲ ಸಮತಲಕ್ಕಿಂತ 20 ಮಿ ಮತ್ತು ಲಂಬ ಸಮತಲದ ಮುಂದೆ 25 ಮಿ ಇರುತ್ತದೆ ಆದ್ದರಿಂದ a ಬಿಂದುವು ಸಮತಲ ಸಮತಲಕ್ಕಿಂತ 20 ಮಿ ಮತ್ತು ಲಂಬ ಸಮತಲದ ಮುಂದೆ 25 ಮಿ ಪ್ರಾರಂಭವಾಗುತ್ತದೆ ಈ ಸಂಪೂರ್ಣ ರೇಖೆಯು 1 ನೇ ಚತುರ್ಭುಜದಲ್ಲಿದೆ ಈ ಸಂದರ್ಭದಲ್ಲಿ ರೇಖೆಯ ಪ್ರಕ್ಷೇಪಣ ಮತ್ತು ಇಳಿಜಾರಿನ ಕೋನವನ್ನು ಸಮತಲ ಸಮತಲದೊಂದಿಗೆ ಹೇಗೆ ರಚಿಸಬಹುದು ಆದ್ದರಿಂದ ಅದನ್ನು ಚಿತ್ರಾತ್ಮಕವಾಗಿ ತೋರಿಸುತ್ತಿದ್ದರೆ ಇದು ಲಂಬ ಸಮತಲ ಮತ್ತು ಸಮತಲ ಸಮತಲವಾಗಿದೆ ಬಹುಶಃ AB ರೇಖೆಯನ್ನು ಇಳಿಜಾರಿನ ರೀತಿಯಲ್ಲಿ ಮಾಡಲಾಗಿದೆ ಇದು A ಮತ್ತು B ಬಿಂದುವಾಗಿದೆ ಪ್ರಕ್ಷೇಪಣಗಳನ್ನು ಹೊಂದಿರುವಾಗ ಲಂಬ ಸಮತಲದೊಂದಿಗೆ 45 ಡಿಗ್ರಿ ಇಳಿಜಾರು ಕೋನ ಮಾಡುತ್ತದೆ ಆದ್ದರಿಂದ 45 ಡಿಗ್ರಿ ಇಳಿಜಾರು ಎಂದರೆ ಅದನ್ನು ವಿಸ್ತರಿಸಲು ಹೋದರೆ ಈ ಕೋನವು 45 ಡಿಗ್ರಿಗಳಾಗಿರುತ್ತದೆ ಈ ಮುಂಭಾಗದ ನೋಟವು 55 ಡಿಗ್ರಿಗಳನ್ನು ಮಾಡುತ್ತದೆ ಆದ್ದರಿಂದ ಈ ಪ್ರಕ್ಷೇಪಣಗಳನ್ನು ಹೊಂದುತ್ತೇವೆ ಮತ್ತು ಇಲ್ಲಿ ಮುಂಭಾಗದ ನೋಟವಿದೆ ಇದು 55 ಡಿಗ್ರಿ ಆಗಿರುತ್ತದೆ ಇದನ್ನು ಹಂತ ಹಂತವಾಗಿ ನಿರ್ಮಿಸೋಣ ಮೊದಲ ಹಂತ XY ರೇಖೆಯನ್ನು ನಿರ್ಮಿಸಬೇಕು ಮೊದಲಿಗೆ ಈ XY ರೇಖೆಯನ್ನು ರಚಿಸಬೇಕು ಅದರ ನಂತರ ಪ್ರಕ್ಷೇಪಣಗಳನ್ನು ನಿರ್ಮಿಸುತ್ತೇವೆ ನಂತರ a' ಬಿಂದುವನ್ನು XY ಗಿಂತ 20 ಮಿ ಮತ್ತು XY ರೇಖೆಗಿಂತ 25 ಮಿ ಕೆಳಗೆ ಗುರುತಿಸುತ್ತೇವೆ ಈ ಮೂರು ಹಂತಗಳನ್ನು ಮಾಡಿದ ನಂತರ a ಬಿಂದುವಿನಿಂದ XY ಗೆ 45 ಡಿಗ್ರಿ ಇಳಿಜಾರಿನ ಕೋನದಲ್ಲಿ ರೇಖೆಯನ್ನು ನಿರ್ಮಿಸುತ್ತೇವೆ ಆದ್ದರಿಂದ a ಬಿಂದುವಿನಿಂದ 45 ಡಿಗ್ರಿಗಳ ರೇಖೆಯನ್ನು ನಿರ್ಮಿಸುತ್ತೇವೆ ಮತ್ತು ಈ ರೇಖೆಯನ್ನು ನಿಜವಾದ ರೇಖೆ ಎಂದು ಕರೆಯುತ್ತೇವೆ b1 ಅನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ನಂತರ XY ರೇಖೆಯ ಮೇಲಿನ ಮುಂಭಾಗದ ನೋಟದಲ್ಲಿರುವ a ನಿಂದ 55 ಡಿಗ್ರಿಗಳನ್ನು ತೆಗೆದುಕೊಳ್ಳುತ್ತೇವೆ ನಂತರ b1 ಗಾಗಿ ಲೋಕಸ್ ಅನ್ನು ರಚಿಸತ್ತೇವೆ b1 ನಿಂದ ಎಲ್ಲವನ್ನೂ ಮೇಲಕ್ಕೆ ಪ್ರಕ್ಷೇಪಿಸುತ್ತೇವೆ ಕೋನವನ್ನು ಮಾಡುವ ಉದ್ದವನ್ನು ಹೊಂದಿದ್ದೇವೆ ಇದರಿಂದಾಗಿ ಈ ಬಿಂದುವನ್ನು ಕಂಡುಹಿಡಿಯುವ ಸ್ಥಿತಿಯಲ್ಲಿರುತ್ತೇವೆ ಒಮ್ಮೆ ಆ ಬಿಂದುವನ್ನು ಹೊಂದಿದ್ದೇವೆ ಮತ್ತೆ ಆ ವಕ್ರರೇಖೆಯನ್ನು ಹೊಂದಿದ್ದೇವೆ ಆ ಅಕ್ಷದಲ್ಲಿ ನಿಜವಾದ ಉದ್ದವನ್ನು ಗುರುತಿಸುತ್ತೇವೆ ಅದು ಸಮತಲವಾಗಿರುವ ರೇಖೆಯನ್ನು ಮಾಡುತ್ತದೆ ಒಮ್ಮೆ ಆ ಸಮತಲ ರೇಖೆಯನ್ನು ಹೊಂದಿದ್ದೇವೆ ಈ b ಬಿಂದುವನ್ನು ಕಂಡುಹಿಡಿಯಲು ಛೇದಿಸು ಬಿಂದುವನ್ನು ಪ್ರಕ್ಷೇಪಿಸುತ್ತೇವೆ ಒಮ್ಮೆ ಈ b ಬಿಂದುವನ್ನು ಕಂಡುಹಿಡಿಯಲು ಅದನ್ನು ಸಮತಲವಾಗಿರುವ ರೇಖೆಯನ್ನು ಹೊಂದಿದ್ದೇವೆ ಮತ್ತು ಈ ಮೇಲ್ಭಾಗದ ನೋಟಗಳನ್ನು ಸೇರಿಸುತ್ತೇವೆ ಇದನ್ನು ಈ ರೀತಿ ನಿರ್ಮಿಸುತ್ತೇವೆ ಈಗ ಹಂತ ಹಂತವಾಗಿ ನೋಡೋಣ ಮೊದಲ ನಾಲ್ಕು ಹಂತಗಳು ಡ್ರಾಯಿಂಗ್ ಹಾಳೆಯಲ್ಲಿವೆ ಮೊದಲಿಗೆ XY ರೇಖೆಯನ್ನು ನಿರ್ಮಿಸುತ್ತೇವೆ ಇದು X ಅಕ್ಷ ಮತ್ತು Y ಅಕ್ಷವಾಗಿರುತ್ತದೆ a ಮತ್ತು a ಗಾಗಿ ಪ್ರಕ್ಷೇಪಕಗಳನ್ನು ನಿರ್ಮಿಸುತ್ತೇವೆ ಅದು ಲಂಬ ರೇಖೆಯಾಗಿದೆ ಅದರ ಮೇಲೆ a ಮತ್ತು a ಅನ್ನು ಕಂಡುಹಿಡಿಯಬಹುದು a' ಬಿಂದುವನ್ನು XY ಗಿಂತ 20 ಮಿ ಮತ್ತು XY ರೇಖೆಗಿಂತ 25 ಮಿ ಕೆಳಗೆ ಗುರುತಿಸುತ್ತೇವೆ ಅವುಗಳನ್ನು a ಮತ್ತು a ಎಂದು ಹೆಸರಿಸುತ್ತೇವೆ ಒಮ್ಮೆ ಮಾಡಿದ ನಂತರ ಈ ಬಿಂದುಗಳಿಗೆ ಲೋಕಸ್ ಅನ್ನು ನಿರ್ಮಿಸಬೇಕು ರೋಲರ್ ಸ್ಕೇಲ್ ಬಳಸಿ ಇದನ್ನು ನಿರ್ಮಿಸುವುದು ನಂತರದ ಹಂತದಲ್ಲಿ ಉಪಯುಕ್ತವಾಗಿರುತ್ತದೆ ಈಗ a ಬಿಂದುವಿನಿಂದ 45 ಡಿಗ್ರಿ ಕೋನ ಇಳಿಜಾರಿನಿಂದ XY ರೇಖೆಯಲ್ಲಿ ನಿರ್ಮಿಸಬೇಕಾಗಿದೆ ಆದ್ದರಿಂದ 45 ಡಿಗ್ರಿ ರೇಖೆಯನ್ನು ನಿರ್ಮಿಸಲು ಕೋನಮಾಪಕವನ್ನು ಬಳಸುತ್ತೇವೆ ಮತ್ತು ಇದನ್ನು ಸೇರಿಸುತ್ತೇವೆ ಈಗ 80 ಮಿ ನಿಜವಾದ ಉದ್ದವನ್ನು ಗುರುತಿಸುತ್ತೇವೆ ಮತ್ತು ಇದು ಚಿತ್ರದ ಮೇಲೆ 80 ಮಿ ನಿಜವಾದ ಉದ್ದವಾಗಿದೆ ಒಮ್ಮೆ ಆ ಬಿಂದುವನ್ನು b1 ಎಂದು ಕರೆಯುತ್ತೇವೆ b1 ಮೂಲಕ ಹಾದುಹೋಗುವ ಲೋಕಸ್ ರೇಖೆಯನ್ನು ನಿರ್ಮಿಸುತ್ತೇವೆ ಈಗ ಮುಂಭಾಗದ ನೋಟದಲ್ಲಿ 55 ಡಿಗ್ರಿ ಕೋನವನ್ನು ಹೊಂದಲು ಬಯಸುತ್ತೇವೆ ಅಂದರೆ ಅದು a ಬಿಂದುವಿನಿಂದ 55 ಡಿಗ್ರಿ ಇರುತ್ತದೆ ಮತ್ತು ಈ ಬಿಂದುಗಳನ್ನು ಜೋಡಿಸುತ್ತೇವೆ ಇದನ್ನು ನಿರ್ಮಿಸಿದ ನಂತರ b1 ರಿಂದ ಲಂಬ ರೇಖೆಯನ್ನು ನಿರ್ಮಿಸುತ್ತೇವೆ ಆದ್ದರಿಂದ b1 ರಿಂದ a ನ ಲೊಕಸ್ಗೆ ಲಂಬ ರೇಖೆಯನ್ನು ನಿರ್ಮಿಸಬೇಕು ಇದು ಬಿಂದುವಾಗಿದೆ ಮತ್ತು ಇದನ್ನು 1 ಎಂದು ಹೆಸರಿಸುತ್ತೇವೆ ಈಗ ಇದು ನಿಜವಾದ ಉದ್ದದ ಸಮತಲ ಅಂಶವಾಗಿದೆ ಆದ್ದರಿಂದ ಇದು ನಿಜವಾದ ರೇಖೆ ಅದನ್ನು ತಿರುಗಿಸಿದ್ದರೆ ಇದನ್ನು ನಿಜವಾದ ರೇಖೆಯ ಸಮತಲ ಅಂಶವಾಗಿ a ನಿಂದ 1 ಎಂದು ಕರೆಯುತ್ತೇವೆ ಮತ್ತು ಸಾಮಾನ್ಯವಾಗಿ ಆ ಮುಂಭಾಗದ ನೋಟದ ಸ್ಥಳದಂತೆ ಪ್ರತಿನಿಧಿಸುತ್ತೇವೆ ಈಗ a ರೇಖೆಯ ಸ್ಥಳಕ್ಕೆ ಪ್ರಕ್ಷೇಪಣಗಳನ್ನು ಮೇಲಕ್ಕೆ ನಿರ್ಮಿಸಬೇಕು ಮತ್ತು ಅದನ್ನು ಮೇಲ್ಮುಖವಾಗಿ ಮುಂಭಾಗದ ನೋಟಕ್ಕೆ ತಿರುಗಿಸಬೇಕು ಮತ್ತು ಅದಕ್ಕೆ b ಎಂದು ಹೆಸರಿಸಬೇಕು ಆದ್ದರಿಂದ ನಾವು ಏನು ಮಾಡಬೇಕಾಗಿರುವುದು ಈಗ ಈ ಸಂಪೂರ್ಣ ಉದ್ದವನ್ನು ವರ್ಗಾಯಿಸುತ್ತೇವೆ ಅದನ್ನು ಈ 55 ಡಿಗ್ರಿ ರೇಖೆಗೆ ವರ್ಗಾಯಿಸುತ್ತೇವೆ ಇದು ಈಗಾಗಲೇ ನಮಗೆ 55 ಡಿಗ್ರಿ ಮತ್ತು ಇದು 45 ಡಿಗ್ರಿ ಎಂದು ತಿಳಿದಿದೆ ಆದ್ದರಿಂದ ಇದನ್ನು ಪ್ರಕ್ಷೇಪಿತ b' ಎಂದು ಕರೆಯುತ್ತೇವೆ ಅದು ಮುಗಿದ ನಂತರ ಮತ್ತೆ b' ಯಿಂದ ಲೋಕಸ್ ಅನ್ನು ನಿರ್ಮಿಸುತ್ತೇವೆ ಮುಂಭಾಗದ ನೋಟ ಪ್ರಕ್ಷೇಪಗಳು a b ಎಂದು ತಿಳಿದಿದೆ ಆದ್ದರಿಂದ b1 ಮೂಲಕ ಹಾದುಹೋಗುವ ಲೋಕಸ್ ಅನ್ನು ನಿರ್ಮಿಸುತ್ತೇವೆ ಮತ್ತು ನಿಜವಾದ ಉದ್ದವನ್ನು 80 ಮಿ ಎಂದು ಗುರುತಿಸಬೇಕು ಆ ಲೊಕಸ್ನಲ್ಲಿ ಎಲ್ಲವನ್ನೂ ಗುರುತಿಸಬೇಕು ಈಗ ಈ ಎರಡು ಬಿಂದುಗಳನ್ನು ಸೇರಿಸಬೇಕಾಗಿದೆ ಮತ್ತು ಇದನ್ನು b1 ಎಂದು ಕರೆಯುತ್ತೇವೆ ಇದು ನಿಜವಾದ ಉದ್ದವಾಗಿರುತ್ತದೆ ಮತ್ತು ಇದು ಮುಂಭಾಗದ ನೋಟ ನಿಜವಾದ ರೇಖೆ ಮತ್ತು ಈ ಕೋನವು 55 ಡಿಗ್ರಿ ಆಗಿದೆ ಮತ್ತು ಸಮತಲ ರೇಖೆಯೊಂದಿಗೆ ನಿಜವಾದ ಉದ್ದದಿಂದ ಮಾಡಿದ ಕೋನವನ್ನು ಕಂಡುಹಿಡಿಯಬೇಕು ಇದು ಸುಮಾರು 34 ಡಿಗ್ರಿ ಇರುತ್ತದೆ ಇದು ಕೋನ ಆಲ್ಫಾ ಮತ್ತು ಇದು 34 ಡಿಗ್ರಿ ಆಗಿರುತ್ತದೆ ಈಗ ನಾವು ಮೇಲ್ಭಾಗದ ನೋಟವನ್ನು ರಚಿಸಲಿಲ್ಲ ನಾವು ಮಾಡಬೇಕಾಗಿರುವುದು b ಬಿಂದುವಿನ ಪ್ರಕ್ಷೇಪಗಳು ಮತ್ತು ಇದನ್ನು b ಬಿಂದು ಎಂದು ಕರೆಯುತ್ತೇವೆ a ಮತ್ತು b ಬಿಂದುವನ್ನು ಸೇರಿಸುತ್ತೇವೆ ಈ ಮೇಲ್ಭಾಗದ ನೋಟದ ರೇಖೆ ಮತ್ತು ಮುಂಭಾಗದ ನೋಟದ ರೇಖೆಯನ್ನು ಹೊಂದಿರುತ್ತೇವೆ ಈ ಕೋನವು 34 ಡಿಗ್ರಿ ಆಗಿರುತ್ತದೆ ಮತ್ತು ಸಹಜವಾಗಿ ಕಾಣುವ ಕೋನವು 61 ಡಿಗ್ರಿಗಳಷ್ಟು ಇರುತ್ತದೆ ಈ ರೀತಿಯಾಗಿ ಮುಂಭಾಗದ ನೋಟದಲ್ಲಿ ಮತ್ತು ಉನ್ನತ ನೋಟದಲ್ಲಿ ಪ್ರಕ್ಷೇಪಗಳನ್ನು ರಚಿಸುತ್ತೇವೆ ಇದು ಲಂಬ ಸಮತಲ ಮತ್ತು ಸಮತಲ ಸಮತಲವಾಗಿರುತ್ತದೆ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟ ರಚಿಸುವ ವಿಧಾನ ಹೊಸ ಭಾಗವಾಗುತ್ತದೆ ಮತ್ತು ಇದು ಎಚ್ P ಯೊಂದಿಗೆ ಇಳಿಜಾರಿನ ಕೋನವಾಗಿದೆ ಮತ್ತು ಅದನ್ನು ಹುಡುಕುವ ಸ್ಥಿತಿಯಲ್ಲಿರುತ್ತೇವೆ ಆ ಲಂಬ ಸಮತಲಕ್ಕೆ ಪ್ರಕ್ಷೇಪಿಸುವ ಮೂಲಕ ಎಚ್ P ಯೊಂದಿಗೆ ಯಾವುದೇ ಇಳಿಜಾರಿನ ಕೋನವನ್ನು ನೋಡುತ್ತೇವೆ ಇದು ಆ ಸಮತಲ ಸಮತಲದೊಂದಿಗೆ ಮಾಡುವ ಕೋನವಾಗಿರುತ್ತದೆ ಆದ್ದರಿಂದ ನಮ್ಮ ಮುಂದಿನ ಉದಾಹರಣೆಗೆ ಹೋಗೋಣ ಉದಾಹರಣೆ 2 ಸ್ಲೈಡ್ ನಲ್ಲಿ ab ರೇಖೆಯ ಮುಂಭಾಗದ ನೋಟವು 50 ಡಿಗ್ರಿ XY ಗೆ ಇಳಿಜಾರಾಗಿದೆ ಮತ್ತು 55 ಮಿ ಉದ್ದವನ್ನು ಅಳೆಯುತ್ತದೆ ಅದರ ಮೇಲ್ಭಾಗದ ನೋಟವು 60 ಡಿಗ್ರಿ ಮತ್ತು ಅದು XY ರೇಖೆಗೆ ಓರೆಯಾಗುತ್ತದೆ a ತುದಿಯು ಎಚ್ P ಗಿಂತ 10 ಮಿ ಮತ್ತು ವಿ ಪಿV P ಮುಂದೆ 15 ಮಿ ಇದ್ದರೆ ಅದರ ಪ್ರಕ್ಷೇಪಗಳನ್ನು ನಿರ್ಮಿಸಿ ಈ ಉದಾಹರಣೆಯಲ್ಲಿ ನಿಜವಾದ ಉದ್ದ ಮತ್ತು ಸಮತಲ ಮತ್ತು ಲಂಬ ಸಮತಲದೊಂದಿಗೆ ಓರೆಯಾದ ಕೋನಗಳು ನಮಗೆ ತಿಳಿದಿಲ್ಲ ಆದ್ದರಿಂದ ಒಂದು ರೇಖೆಯ ಮುಂಭಾಗದ ನೋಟವನ್ನು ನಮಗೆ ತಿಳಿದಿದೆಯೇ ಇದು ಸಹಜವಾಗಿ ಕಾಣುವ ಉದ್ದವಾಗಿದೆ ಅದು 55 ಮಿ ಉದ್ದದೊಂದಿಗೆ 55 ಡಿಗ್ರಿ ಇರುತ್ತದೆ ಇದು ಮೇಲ್ಭಾಗದ ನೋಟವಾಗಿದೆ ಮತ್ತೆ ಸ್ಪಷ್ಟ ಕೋನ 60 ಡಿಗ್ರಿ XY ರೇಖೆಗಳಿಗೆ ಓರೆಯಾಗಿದೆ ಆದ್ದರಿಂದ ಅದನ್ನು ಮುಂದಿನ ಹಂತಗಳೊಂದಿಗೆ ಪ್ರಾರಂಭಿಸೋಣ ಮೊದಲು ಹಂತಗಳನ್ನು ನೋಡೋಣ ಈ XY ರೇಖೆಯನ್ನು ಎಳೆದ ನಂತರ a 10 ಮಿ ಗೆ ಸಮಾನವಾಗಿರುತ್ತದೆ ಈ ಬಿಂದುಗಳು 10 ಮಿ ಮತ್ತು 15 ಮಿ ಆಗಿರುತ್ತದೆ a ಮತ್ತು a' ಎಂದು ಗುರುತಿಸಲಾಗಿದೆ a ಮತ್ತು a' ನಿಂದ ಲೋಕಸ್ ರೇಖೆಗಳನ್ನು ನಿರ್ಮಿಸುತ್ತೇವೆ ನಂತರ ಮುಂಭಾಗದ ನೋಟದಲ್ಲಿ 50 ಡಿಗ್ರಿ ರೇಖೆಯನ್ನು a ನಿಂದ ನಿರ್ಮಿಸುತ್ತೇವೆ ಮತ್ತು ಈ b' ಪಡೆಯಲು ಇದು 55 ಮಿ ಎಂದು ಗುರುತಿಸಬೇಕು ಏಕೆಂದರೆ ಇದು 50 ಡಿಗ್ರಿಗಳನ್ನು ಮಾಡುತ್ತದೆ ಆದ್ದರಿಂದ ಇದು 50 ಡಿಗ್ರಿ ರೇಖೆಯಾಗಿರುತ್ತದೆ ಮತ್ತು ಇದು 55 ಮಿ ಉದ್ದವನ್ನು ಅಳೆಯುತ್ತದೆ ಆದ್ದರಿಂದ b ಎಂದು ತಿಳಿದುಬಂದಿದೆ ಅಂತೆಯೇ 60 ಡಿಗ್ರಿ ರೇಖೆಯ ಮೇಲ್ಭಾಗದ ನೋಟವನ್ನು ರಚಿಸೋಣ ಇದು ಮುಂಭಾಗದ ನೋಟದ ರೇಖೆ ಮತ್ತು ಮೇಲ್ಭಾಗದ ನೋಟದ ರೇಖೆ ಆಗಿರುತ್ತದೆ ಅದನ್ನು a ನಿಂದ ಸೆಳೆಯುತ್ತೇವೆ ನಂತರ b' ನಿಂದ ಪ್ರಕ್ಷೇಪಣಗಳನ್ನು ನಿರ್ಮಿಸುತ್ತೇವೆ ಈಗಾಗಲೇ ನಮಗೆ b ತಿಳಿದಿದೆ ಈ 60 ಡಿಗ್ರಿ ರೇಖೆಯನ್ನು ಕತ್ತರಿಸುವ b ನಿಂದ ಕೆಳಕ್ಕೆ ಪ್ರಕ್ಷೇಪಗಳನ್ನು ನಿರ್ಮಿಸುತ್ತೇವೆ ಈ ಬಿಂದುವನ್ನು b ಎಂದು ಗುರುತಿಸುತ್ತೇವೆ ಮತ್ತು ನಂತರ a b ಅನ್ನು ಸೇರಿಸುತ್ತೇವೆ ನಂತರ ಈ b ಬಿಂದುವಿನಿಂದ ಲೋಕಸ್ ಅನ್ನು ನಿರ್ಮಿಸಿದ್ದೇವೆ ನಮಗೆ ತಿಳಿದಿರುವುದು ಈ ಮೇಲ್ಭಾಗದ ನೋಟ ಮತ್ತು ಮುಂಭಾಗದ ನೋಟ ನಂತರ ಏನು ಮಾಡಬಹುದೆಂದರೆ a b ಉದ್ದಕ್ಕೆ ಸಮನಾದ ಕಂಸವನ್ನು ಮಾಡುವುದು ಅದು a ಲೋಕಸ್ ರೇಖೆಯನ್ನು ಕತ್ತರಿಸುತ್ತದೆ ಮತ್ತು ನಂತರ ಆ ರೇಖೆಯನ್ನು b ಲೋಕಸ್ ರೇಖೆಗಳಿಗೆ ಕೆಳಕ್ಕೆ ಪ್ರಕ್ಷೇಪಿಸುತ್ತೇವೆ ಅದು ಛೇದಕವಾಗಲಿದೆ ಮತ್ತು b1 ಎಂದು ಕರೆಯುತ್ತೇವೆ ನಿಜವಾದ ಉದ್ದವನ್ನು ಪಡೆಯಲು a b ಅನ್ನು ಸೇರಿಸುತ್ತೇವೆ ಒಮ್ಮೆ ಆ ನಿಜವಾದ ಉದ್ದ ತಿಳಿದಿದೆ a ನಿಂದ b ಲೋಕಸ್ ರೇಖೆಗಳನ್ನು ಛೇದಿಸಲು ಕಂಸವನ್ನು ನಿರ್ಮಿಸುತ್ತೇವೆ ಆದ್ದರಿಂದ b1 ಎಂದು ಗುರುತಿಸುತ್ತೇವೆ ರೇಖೆಯನ್ನು ತಿಳಿದ ನಂತರ ಈ ಕೋನ ಮತ್ತು ನಿಜವಾದ ಉದ್ದ ಯಾವುದು ಎಂದು ಅಳೆಯಬಹುದು ಈ ಮೇಲ್ಭಾಗದ ನೋಟದಲ್ಲಿ ಅದು ಮಾಡುತ್ತಿರುವ ಕೋನ ಯಾವುದು ಆದ್ದರಿಂದ ಅದನ್ನು ಡ್ರಾಯಿಂಗ್ ಹಾಳೆಯಲ್ಲಿ ಪ್ರಾರಂಭಿಸೋಣ ಮೊದಲನೆಯದಾಗಿ XY ರೇಖೆಯನ್ನು ನಿರ್ಮಿಸಬೇಕು ಒಮ್ಮೆ ಮಾಡಿದ ನಂತರ ಈ ಪ್ರಕ್ಷೇಪಗಳ ರೇಖೆಯನ್ನು ಗುರುತಿಸಬೇಕು ಇದರ ಮೇಲೆ XY ಗಿಂತ 10 ಮಿ ಮತ್ತು XY ರೇಖೆಯ ಕೆಳಗೆ 15 ಮಿ ಗುರುತಿಸಬೇಕು ಈಗ ಸಮತಲ ಸಮತಲದಿಂದ 50 ಡಿಗ್ರಿ ಮುಂಭಾಗದ ನೋಟ ರೇಖೆಯನ್ನು ನಿರ್ಮಿಸಬೇಕಾಗಿದೆ a' ನಿಂದ 55 ಮಿ ಉದ್ದವನ್ನು ಗುರುತಿಸಬೇಕು ಮತ್ತು ಅದನ್ನು b' ಎಂದು ಗುರುತಿಸಬೇಕು ಒಮ್ಮೆ ಗುರುತಿಸಿದ ನಂತರ ಅದನ್ನು b' ಎಂದು ಕರೆಯೋಣ ಮತ್ತು ನಂತರ ಈ ರೀತಿಯಾಗಿ ಪ್ರಕ್ಷೇಪಗಳ ರೇಖೆಗಳು ಅಗತ್ಯವಿದೆ ಅಂತೆಯೇ ಈ ಮೇಲ್ಭಾಗದ ನೋಟದ ರೇಖೆಯನ್ನು 60 ಡಿಗ್ರಿ ಎಂದು ಗುರುತಿಸುತ್ತೇವೆ ಇಲ್ಲಿ ಈ ರೇಖೆಯನ್ನು ಸೇರಿಸಿ ಇದು 60 ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಇದನ್ನು 60 ಡಿಗ್ರಿ ಮತ್ತು ಇದನ್ನು 50 ಡಿಗ್ರಿ ಎಂದು ಗುರುತಿಸುತ್ತೇವೆ ಈ ವೀಕ್ಷಣೆ ರೇಖೆಗಳನ್ನು ಕಪ್ಪಾಗಿಸುತ್ತೇವೆ ಈಗಿನಂತೆ ಆ ಉದ್ದ ಎಷ್ಟು ಎಂದು ನಮಗೆ ತಿಳಿದಿಲ್ಲ ಆದರೆ ಇದು ಮುಂಭಾಗದ ನೋಟ ಮತ್ತು ಇದು ಮೇಲ್ಭಾಗದ ನೋಟವಾಗಿದೆ ಈಗ ನಾವು ಏನು ಮಾಡಬೇಕು ಈ ಅಕ್ಷದಲ್ಲಿ ನಮಗೆ ಗೊತ್ತಿಲ್ಲದ ನಿಜವಾದ ಉದ್ದವನ್ನು ಅದು ಎಲ್ಲಿ ಛೇದಿಸಲಿದೆ ಎಂಬುದನ್ನು ಗುರುತಿಸಬೇಕು ಹಂತವು b' ಯಿಂದ ಹೋಗುತ್ತದೆ ನಾವು b ಬಿಂದುವನ್ನು ಗುರುತಿಸುತ್ತೇವೆ ಮತ್ತು a b ಅನ್ನು ಸೇರಿಸುತ್ತೇವೆ ಈ ಮೇಲ್ಭಾಗದ ನೋಟದ ರೇಖೆಗಳಲ್ಲಿ a b ಬಿಂದುವನ್ನು ಗುರುತಿಸಬೇಕು ಮತ್ತು ಅದಕ್ಕಾಗಿ b' ಮೂಲಕ ಹಾದುಹೋಗುವ ಪ್ರಕ್ಷೇಪಕ ರೇಖೆಯನ್ನು ಕಂಡುಹಿಡಿಯಬೇಕಾಗಿದೆ ಏಕೆಂದರೆ ಇವುಗಳು ಅವು ಹೊಂದಿಕೆಯಾಗುವ ಪ್ರಕ್ಷೇಪಗಳಾಗಿವೆ ಈಗ ಆ ನಿಜವಾದ ರೇಖೆಯನ್ನು ಸೇರಿಸಲಾಗಿದೆ ಇದು ದಪ್ಪ ರೇಖೆಯಾಗಿರುತ್ತದೆ ಮತ್ತು ಇದನ್ನು b ಬಿಂದು ಎಂದು ಕರೆಯುತ್ತೇವೆ ನಂತರ ಲೋಕಸ್ ರೇಖೆಗಳನ್ನು ನಿರ್ಮಿಸುತ್ತೇವೆ ಈಗ ಈ ಎಲ್ ವಿ ರೇಖೆಯನ್ನು ಗುರುತಿಸಲು ಕಂಸದ ಮೂಲಕ ಮುಂಭಾಗದ ನೋಟದ ಪ್ರಕ್ಷೇಪಗಳನ್ನು ಹೊಂದಿದ್ದೇವೆ ಈ ಸಂಪೂರ್ಣ ರೇಖೆಯನ್ನು ಪ್ರಕ್ಷೇಪಿಸಿ ಇದು ಈ ಬಿಂದುವನ್ನು ಛೇದಿಸುತ್ತದೆ ಆ ಬಿಂದುವನ್ನು b1 ಎಂದು ಕರೆಯುತ್ತೇವೆ ಈಗ a ಮತ್ತು b ಸೇರಿಸಿ ಇದು ನಿಜವಾದ ಉದ್ದ ಎಂದು ಅಳೆಯುತ್ತೇವೆ ಈಗ ಆ ನಿಜವಾದ ಉದ್ದವನ್ನು ಇಲ್ಲಿಂದ ತಿಳಿದುಕೊಂಡ ನಂತರ ಈ ರೇಖೆಯನ್ನು ಛೇದಿಸಿ ಇದರಿಂದ ಈ b1 ಅನ್ನು ಪಡೆಯುತ್ತೇವೆ ಈಗ a ಮತ್ತು b ಸೇರಿಸಿ ಇದು ನಿಜವಾದ ಉದ್ದವಾಗಿದೆ ನಮಗೆ ಇಳಿಜಾರಿನ ಕೋನ ತಿಳಿದಿಲ್ಲ ಆದ್ದರಿಂದ ಇದು ಸುಮಾರು 31 ಡಿಗ್ರಿ ಎಂದು ಅಳೆಯೋಣ ಅಂತೆಯೇ ನಿಜವಾದ ಉದ್ದದ ಕೋನ ಅದು 49 ಡಿಗ್ರಿ ಮತ್ತು ನಿಜವಾದ ಉದ್ದ 83 ಮಿ ಎಂದು ಅಳೆಯೋಣ ಆದ್ದರಿಂದ ನಿಜವಾದ ಉದ್ದ 83 ಮಿ ಮತ್ತು ಸಮತಲ ಸಮತಲದೊಂದಿಗೆ ಈ ನಿಜವಾದ ರೇಖೆಯಿಂದ ಮಾಡಿದ ಇಳಿಜಾರಿನ ಕೋನಗಳು 31 ಡಿಗ್ರಿ ಮತ್ತು ಲಂಬ ಸಮತಲದೊಂದಿಗೆ 49 ಡಿಗ್ರಿ ಆಗಿರುತ್ತದೆ ಮುಂದಿನ ತರಗತಿಗಳಲ್ಲಿ ಈ ರೇಖೆ ಪ್ರಕ್ಷೇಪಗಳ ಪ್ರಕಾರ ಹೆಚ್ಚಿನ ಉದಾಹರಣೆಗಳನ್ನು ನೋಡುತ್ತೇವೆ